ಒಬ್ಜೆಕ್ಟ್ ಓರಿಯೆಂಟೆಡ್ ಅನಾಲಿಸಿಸ್ ಮತ್ತು ವಿನ್ಯಾಸದ ಮಾಡ್ಯೂಲ್ 25 ಗೆ ಸುಸ್ವಾಗತ ನಾವು ಯೂಸ್ ಕೇಸ್ಗಳುಗಳ ಬಗ್ಗೆ ಚರ್ಚಿಸುತ್ತಿದ್ದೇವೆ ಮತ್ತು ಯೂಸ್ ಕೇಸ್ ಡೈಗ್ರಾಮ್ವನ್ನು ಒಳಗೊಂಡಿರುವ ಎಲ್ಲಾ ಪ್ರಮುಖ ಅಂಶಗಳನ್ನು ನಾವು ನೋಡಿದ್ದೇವೆ ಆದ್ದರಿಂದ ಈ ಮಾಡ್ಯೂಲ್ನಲ್ಲಿ ನಾವು ರಜೆ ನಿರ್ವಹಣಾ ವ್ಯವಸ್ಥೆಯ ವಿವರಣೆಯನ್ನು ಮತ್ತಷ್ಟು ವಿಶ್ಲೇಷಿಸಲು ಪ್ರಯತ್ನಿಸುತ್ತೇವೆ ಮತ್ತು ಈ ಯೂಸ್ ಕೇಸ್ಗಳನ್ನು ಹೇಗೆ ಗುರುತಿಸಬಹುದು ಮತ್ತು ಒಟ್ಟಿಗೆ ಸೇರಿಸಬಹುದು ಎಂಬುದನ್ನು ನೀವು ಹೇಗೆ ಪ್ರಯತ್ನಿಸುತ್ತೀರಿ ಮತ್ತು ನಾವು ಎಲ್ಎಂಎಸ್ ವ್ಯವಸ್ಥೆಯ ಮೊದಲ ಹಂತದ ಅತ್ಯಂತ ತಾತ್ಕಾಲಿಕ ಯೂಸ್ ಕೇಸ್ ಡೈಗ್ರಾಮ್ನೊಂದಿಗೆ ತೀರ್ಮಾನಿಸಲು ಪ್ರಯತ್ನಿಸುತ್ತೇವೆ ಆದರೆ ನಾನು ಪ್ರವೇಶಿಸುವ ಮೊದಲು ನಾವು ಈಗಾಗಲೇ ಚರ್ಚಿಸಿದ ಯೂಸ್ ಕೇಸ್ ಡೈಗ್ರಾಮ್ಗಳ ಕೆಲವು ಪ್ರಮುಖ ವೈಶಿಷ್ಟ್ಯಗಳನ್ನು ಮರುಸೃಷ್ಟಿಸಲು ಅವಕಾಶ ಮಾಡಿಕೊಡಿ ಇದು ಈ ಮಾಡ್ಯೂಲ್ನ ಔಟ್ಲೈನ್ ಆಗಿರುತ್ತದೆ ಆದ್ದರಿಂದ ನೀವು ನೋಡುವಂತೆ ಮುಖ್ಯ ಕಾರ್ಯಗಳು ಆಕ್ಟರ್ ನ ಗುರುತಿಸುವಿಕೆ ಬಳಕೆಯ ಸಂದರ್ಭಗಳು ಮತ್ತು ಸಂಬಂಧಗಳು ಆದ್ದರಿಂದ ಮೊದಲು ಮರುಸಂಗ್ರಹ ಇದು ಹಿಂದಿನ ಮಾಡ್ಯೂಲ್ನಲ್ಲಿ ನಾವು ಮಾಡಿದ್ದನ್ನು ಆಧರಿಸಿದೆ ಆದ್ದರಿಂದ ಇದು ಯೂಸ್ ಕೇಸ್ ಉದಾಹರಣೆಯಾಗಿದೆ ನಾವು ಈ ಮೊದಲು ಚರ್ಚಿಸಿಲ್ಲ ಆದ್ದರಿಂದ ಇದು ಒಂದು ರೀತಿಯ ವಿಮಾನಯಾನ ಕೌಂಟರ್ನಲ್ಲಿ ಪರಿಶೀಲಿಸಲಾಗುತ್ತಿದೆ ಮತ್ತು ನೀವು ಗುಂಪು ಪರಿಶೀಲನೆ ನಡೆಸುವ ಸಾಧ್ಯತೆಗಳಿವೆ ಅಂದರೆ ನೀವು ಒಟ್ಟಿಗೆ ಪ್ರವಾಸಕ್ಕೆ ಹೋಗುತ್ತಿದ್ದರೆ ಅಥವಾ ನೀವು ವೈಯಕ್ತಿಕ ತಪಾಸಣೆ ಮಾಡಬಹುದು ಸಾಮಾನು ಸರಂಜಾಮುಗಳನ್ನು ಪರಿಶೀಲಿಸುವುದು ಒಳಗೊಂಡಿರುತ್ತದೆ ಮತ್ತು ನೀವು ಹಾರಾಟಕ್ಕೆ ಹೋಗುವ ಮೊದಲು ನೀವು ಹೊಂದಿರಬೇಕು ಭದ್ರತಾ ತಪಾಸಣೆ ಆದ್ದರಿಂದ ಇವುಗಳು ವಿಭಿನ್ನ ಯೂಸ್ ಕೇಸ್ಗಳಾಗಿವೆ ಆದ್ದರಿಂದ ಅವುಗಳಲ್ಲಿ ಪ್ರತಿಯೊಂದಕ್ಕೂ ನಾವು ಇದನ್ನು ಸೂಚಿಸುತ್ತೇವೆ ಯೂಸ್ ಕೇಸ್ ಹೆಸರು ಈ ಭಾಗವು ನೀವು ಹೆಚ್ಚಿನ ಹೆಚ್ಚುವರಿ ಟಿಪ್ಪಣಿಗಳನ್ನು ಹಾಕಬಹುದು ಮತ್ತು ಹೀಗೆ ನಾವು ಇಬ್ಬರು ಆಕ್ಟರ್ ನರನ್ನು ಗುರುತಿಸಿ ಇದು ಪ್ರಯಾಣಿಕರಾಗಿದ್ದು ನಾವು ಹೇಳುವ ವ್ಯವಹಾರ ಆಕ್ಟರ್ ನ ಮತ್ತು ಪ್ರಯಾಣಿಕ ಪ್ರವಾಸ ಮಾರ್ಗದರ್ಶಿ ಯಾರು ಆದ್ದರಿಂದ ಖಂಡಿತವಾಗಿಯೂ ಕೆಲವು ಜನರ ಗುಂಪು ಬಂದಾಗ ಅದು ಸ್ಥಳದಲ್ಲಿ ಬರುತ್ತದೆ ನಿರ್ದಿಷ್ಟ ಪ್ರವಾಸಕ್ಕಾಗಿ ಚೆಕ್ ಇನ್ ಮಾಡಬೇಕಾಗಿದೆ ಆದ್ದರಿಂದ ನಾವು ನಿರೀಕ್ಷಿಸಬಹುದಾದ ವಿಷಯಗಳು ಒಂದು ಗುಂಪಿನ ನಡುವಿನ ಸಂಬಂಧವನ್ನು ಒಳಗೊಂಡಿರುತ್ತದೆ ಚೆಕ್ ಇನ್ ಮತ್ತು ವೈಯಕ್ತಿಕ ಚೆಕ್ ಇನ್ ಇದರರ್ಥ 5 ಜನರು ಚೆಕ್ ಇನ್ ಮಾಡಬೇಕಾದರೆ ಅಗತ್ಯವಾಗಿ ಪ್ರತಿಯೊಬ್ಬರೂ ಪ್ರತ್ಯೇಕವಾಗಿ ಪರಿಶೀಲಿಸಬೇಕು ಎಂದರ್ಥ ಆದ್ದರಿಂದ ಇದು ಸೇರಿದೆ ಗುಂಪು ತಪಾಸಣೆ ಪೂರ್ಣಗೊಳಿಸಲು ಅದು ಅಗತ್ಯ ಎಂದು ಹೇಳುವ ಸಂಬಂಧ ವೈಯಕ್ತಿಕ ತಪಾಸಣೆಗಳನ್ನು ಪೂರ್ಣಗೊಳಿಸಿ ಅಂತೆಯೇ ವೈಯಕ್ತಿಕ ತಪಾಸಣೆ ಮತ್ತು ಸಾಮಾನು ತಪಾಸಣೆ ನಡುವೆ ವಿನಿಮಯ ಸಂಬಂಧವಿದೆ ಎಂದು ನಾವು ನೋಡಬಹುದು ಅದು ಏಕೆ ವಿನಿಮಯ ಸಂಬಂಧವಾಗಿದೆ ಏಕೆಂದರೆ ಯಾರಾದರೂ ವಿಮಾನಕ್ಕಾಗಿ ಪರಿಶೀಲಿಸುತ್ತಿದ್ದರೆ ಚೆಕ್ ಇನ್ ಮಾಡಲು ವ್ಯಕ್ತಿಯು ಕೆಲವು ಸಾಮಾನುಗಳನ್ನು ಸಾಗಿಸುತ್ತಾನೋ ಇಲ್ಲವೋ ಎಂಬುದು ಐಚ್ಛಿಕ ಇದು ಪ್ರತಿಯೊಬ್ಬ ಪ್ರಯಾಣಿಕರಲ್ಲ ಕೆಲವು ಪ್ರಯಾಣಿಕರು ಕೇವಲ ಒಂದು ಚೀಲದೊಂದಿಗೆ ಹಾರಬಲ್ಲರು ಮತ್ತು ಚೆಕ್ ಇನ್ ಮಾಡುವ ಅಗತ್ಯವಿಲ್ಲ ಆದ್ದರಿಂದ ಈ ಐಚ್ಛಿಕಯನ್ನು ವಿಸ್ತೃತ ಸಂಬಂಧದಿಂದ ಪ್ರದರ್ಶಿಸಲಾಗುತ್ತದೆ ಆದ್ದರಿಂದ ವಿಸ್ತರಣಾ ಹಂತದಲ್ಲಿ ವೈಯಕ್ತಿಕ ಚೆಕ್ ಇನ್ ಇಲ್ಲಿ ತೋರಿಸಲಾಗಿಲ್ಲ ಬಹುಶಃ ಬ್ಯಾಗೇಜ್ ರೀತಿಯಿದೆ ಎಂದು ಹೇಳುವುದರಿಂದ ಯೂಸ್ ಕೇಸ್ಲ್ಲಿ ಬ್ಯಾಗೇಜ್ ಚೆಕ್ ಅನ್ನು ಆಹ್ವಾನಿಸುತ್ತದೆ ನಂತರ ಇಲ್ಲಿ ಇನ್ನೊಂದು ಇದೆ ಈಗ ನಾವು ಇಲ್ಲಿ ಹೀರಿಕೊಳ್ಳಬಹುದಾದ ಇನ್ನೂ ಕೆಲವು ಆಕ್ಟರ್ ನ ಪ್ರವಾಸ ಮಾರ್ಗದರ್ಶಿ ಮತ್ತು ಪ್ರಯಾಣಿಕರ ನಡುವೆ ವಿಶೇಷ ಸಂಬಂಧವಿದೆ ಏಕೆಂದರೆ ಯಾವುದೇ ಪ್ರವಾಸ ಮಾರ್ಗದರ್ಶಿ ಸಹ ಪ್ರಯಾಣಿಕರಾಗಬಹುದು ಅದೇ ಗುಂಪಿನೊಂದಿಗೆ ಪ್ರಯಾಣಿಸಬಹುದು ಆದ್ದರಿಂದ ಪ್ರವಾಸ ಮಾರ್ಗದರ್ಶಿ ಪ್ರಯಾಣಿಕರು ಇಷ್ಟಪಡುವ ಎಲ್ಲವನ್ನು ಮಾಡಬಹುದು ಪ್ರವಾಸ ಮಾರ್ಗದರ್ಶಿ ಪ್ರತ್ಯೇಕವಾಗಿ ಚೆಕ್ ಇನ್ ಮಾಡಬಹುದು ಭದ್ರತಾ ತಪಾಸಣೆಯ ಮೂಲಕ ಹೋಗುತ್ತದೆ ಆದರೆ ಇದು ಸಾಧ್ಯವಿಲ್ಲ ಅದು ಪ್ರಯಾಣಿಕರಿಗೆ ಉತ್ತಮ ತಪಾಸಣೆ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ಈ ಜೆನೆರಲೈಝಷನ್ನಿಂದ ನಾವು ಇಲ್ಲಿ ತೋರಿಸುತ್ತಿರುವ ಆಕ್ಟರ್ ನಡುವಿನ ವಿಶೇಷ ಸಂಬಂಧದಿಂದ ಇದು ಉದಾಹರಣೆಯಾಗಿದೆ ಖಂಡಿತವಾಗಿಯೂ ಆಕ್ಟರ್ ಯೂಸ್ ಕೇಸ್ಗಳೊಂದಿಗೆ ಸಂಬಂಧ ಹೊಂದಿದ್ದಾರೆಂದು ನೀವು ಗಮನಿಸಬಹುದು ಆದ್ದರಿಂದ ಪ್ರವಾಸ ಮಾರ್ಗದರ್ಶಿ ಗುಂಪು ಪರಿಶೀಲನೆಯೊಂದಿಗೆ ಸಂಬಂಧಿಸಿದೆ ಇದನ್ನು ಈ ಸಂಘದ ಲಿಂಕ್ನಿಂದ ಗುರುತಿಸಲಾಗಿದೆ ಪ್ರಯಾಣಿಕನು ಈ ಅಸೋಸಿಯೇಷನ್ ಲಿಂಕ್ನಿಂದ ಗುರುತಿಸಲ್ಪಟ್ಟ ವೈಯಕ್ತಿಕ ಪರಿಶೀಲನೆಯೊಂದಿಗೆ ಸಂಬಂಧ ಹೊಂದಿದ್ದಾನೆ ಮತ್ತು ಸಂಘದ ಎರಡೂ ತುದಿಗಳಲ್ಲಿ ಕೊನೆಯಲ್ಲಿ ಗುಣಾಕಾರಗಳು ಇರಬಹುದು ಎಂದು ನಾವು ನೋಡಬಹುದು ಗುಣಾಕಾರ ಎಂದರೆ ಎಷ್ಟು ವಿಭಿನ್ನ ಆಕ್ಟರ್ ಎಷ್ಟು ವಿಭಿನ್ನ ಯೂಸ್ ಕೇಸ್ಗಳೊಂದಿಗೆ ಸಂಯೋಜಿಸಬಹುದು ಆದ್ದರಿಂದ ಇಲ್ಲಿ ನಾವು ಹೇಳುತ್ತೇವೆ 1 ಡಾಟ್ ಡಾಟ್ ಸ್ಟಾರ್ ಅಂದರೆ ಒಂದರಿಂದ ಯಾವುದೇ ಸಂಖ್ಯೆಗೆ ಯಾವುದೇ ಸಂಖ್ಯೆ ಒಂದಕ್ಕಿಂತ ಹೆಚ್ಚು ಮತ್ತು ಇಲ್ಲಿ ಅದು ಒಂದಾಗಿದೆ ಆದ್ದರಿಂದ ಅದು ಹೇಳುತ್ತದೆ ಯಾವುದೇ ಸಂಖ್ಯೆಯ ಪ್ರಯಾಣಿಕರು ಕನಿಷ್ಠ ಒಬ್ಬ ಪ್ರಯಾಣಿಕರೂ ಇರಬೇಕು ಆದರೆ ಯಾವುದೇ ಸಂಖ್ಯೆಯ ಪ್ರಯಾಣಿಕರು ಭದ್ರತಾ ತಪಾಸಣೆಯ ಮೂಲಕ ಹೋಗಬಹುದು ಅಂತೆಯೇ ಪ್ರಯಾಣಿಕರ ಆಕ್ಟರ್ ಮತ್ತು ವೈಯಕ್ತಿಕ ಪರಿಶೀಲನಾ ಯೂಸ್ ಕೇಸ್ ನಡುವಿನ ಸಂಬಂಧದ ಸಂದರ್ಭದಲ್ಲಿ 1 ಡಾಟ್ ಡಾಟ್ ಸ್ಟಾರ್ ಮತ್ತೆ ಎಂದರೆ ಯಾವುದೇ ಸಂಖ್ಯೆಯ ಪ್ರಯಾಣಿಕರು ಪ್ರತ್ಯೇಕವಾಗಿ ಪರಿಶೀಲಿಸಬಹುದು ಇಲ್ಲಿ ಒಂದನ್ನು ಉಲ್ಲೇಖಿಸಲಾಗಿಲ್ಲ ಅದನ್ನು ಉಲ್ಲೇಖಿಸದಿದ್ದರೆ ಅದು ಯಾವಾಗಲೂ ಒಂದಾಗಿರಬೇಕು ಆದ್ದರಿಂದ ಇದನ್ನು ಗುಣಾಕಾರ ಎಂದು ಕರೆಯಲಾಗುತ್ತದೆ ನೀವು ಇನ್ನೇನು ಗಮನಿಸುತ್ತೀರಿ ಈ ಎಲ್ಲ ಯೂಸ್ ಕೇಸ್ಗಳನ್ನು ಒಟ್ಟಿಗೆ ಸೇರಿಸುವ ಬೌಂಡಿಂಗ್ ಬಾಕ್ಸ್ ಇದೆ ಎಂದು ನಾವು ಗಮನಿಸುತ್ತೇವೆ ಈ ಬೌಂಡಿಂಗ್ ಬಾಕ್ಸ್ ನಾವು ಮಾದರಿಯಾಗಲು ಪ್ರಯತ್ನಿಸುತ್ತಿರುವ ಪ್ರಪಂಚದ ಗ್ರಹಿಸಿದ ಗಡಿಯಾಗಿದೆ ಇದನ್ನು ಹೆಚ್ಚಾಗಿ ವ್ಯಾಪಾರ ಗಡಿ ಎಂದು ಕರೆಯಲಾಗುತ್ತದೆ ಮತ್ತು ಅಥವಾ ಇಡೀ ವ್ಯವಸ್ಥೆಯನ್ನು ಸುತ್ತುವರೆದಿರುವ ಯೂಸ್ ಕೇಸ್ ರೇಖಾಚಿತ್ರದ ವಿಷಯ ಮತ್ತು ಸಾಮಾನ್ಯವಾಗಿ ಈ ನಿರ್ದಿಷ್ಟ ವ್ಯವಹಾರದ ಗಡಿಯನ್ನು ಗುರುತಿಸಲು ವಿಷಯವು ಹೆಸರನ್ನು ಹೊಂದಿರುತ್ತದೆ ಸಿಸ್ಟಂ ಡೈನಾಮಿಕ್ಸ್ ಒಳಗೆ ಇಲ್ಲದ ಕಾರಣ ಯಾವಾಗಲೂ ಆಕ್ಟರ್ ಈ ವ್ಯವಹಾರದ ಗಡಿಯ ಹೊರಗೆ ಇರುತ್ತಾರೆ ಎಂದು ನಾವು ಕಂಡುಕೊಳ್ಳುತ್ತೇವೆಅವರು ಬಯಸಿದ ರೀತಿಯ ಸೇವೆಗಳನ್ನು ಪಡೆಯಲು ಅವರು ಬಂದು ಸಿಸ್ಟಮ್ನೊಂದಿಗೆ ಸಂವಹನ ನಡೆಸುತ್ತಾರೆ ಇದು ಮತ್ತೊಂದು ಉದಾಹರಣೆಯನ್ನು ನೋಡುತ್ತಿದ್ದೆ ಇದು ಸಾಮಾನ್ಯ ಇಂಟರ್ನೆಟ್ ಆಧಾರಿತ ಖರೀದಿಸಿದ ಪ್ರಕ್ರಿಯೆಯ ಉದಾಹರಣೆಯಾಗಿದೆ ಆದ್ದರಿಂದ ನಾವು ಏನು ಹೊಂದಿದ್ದೇವೆ ನಮ್ಮಲ್ಲಿ ಒಬ್ಬ ಆಕ್ಟರ್ ಗ್ರಾಹಕನಾಗಿದ್ದಾನೆ ನೀವು ಕೌಂಟರ್ ಖರೀದಿ ರೀತಿಯ ಕೆಲಸ ಮಾಡುತ್ತಿದ್ದರೆ ಒಬ್ಬ ಆಕ್ಟರ್ ಇದ್ದಾನೆ ಆದ್ದರಿಂದ ಗುಮಾಸ್ತನಾಗಿರುವ ಇನ್ನೊಬ್ಬ ಆಕ್ಟರ್ ಇದ್ದಾನೆ ನಿರ್ವಾಹಕರಾಗಿರುವ ಆಕ್ಟರ್ರಿದ್ದಾರೆ ಮತ್ತು ಪಾವತಿ ಸೇವೆಯಂತಹ ಕೆಲವು ಆಕ್ಟರ್ರಿದ್ದಾರೆ ಮತ್ತು ಗ್ರಾಹಕರಿಂದಲೇ ಗುಮಾಸ್ತ ಮತ್ತು ನಿರ್ವಾಹಕರು ಮಾನವ ಆಕ್ಟರ್ ಎಂದು ನೀವು ಮಾದರಿಯಿಂದಲೇ ಕಂಡುಹಿಡಿಯಬಹುದುಇದು ಪಾವತಿ ಸೇವೆಯಾಗಿದ್ದು ಈ ವ್ಯವಸ್ಥೆಯಲ್ಲಿ ಭಾಗಿಯಾಗಿರುವ ಮನುಷ್ಯರಲ್ಲದ ಆಕ್ಟರ್ ನ ಆಗಿದ್ದರೆ ಯೂಸ್ ಕೇಸ್ಗಳು ವಿಶಿಷ್ಟ ಯೂಸ್ ಕೇಸ್ ಒಂದು ಚೆಕ್ ಔಟ್ ಆಗಿದ್ದು ಅದು ನೀವು ವಸ್ತುಗಳನ್ನು ಗುರುತಿಸಿ ನಿಮ್ಮ ಕಾರ್ಡ್ನಲ್ಲಿ ಇರಿಸಿದ ನಂತರಅದು ವರ್ಚುವಲ್ ಕಾರ್ಡ್ ಆಗಿರಲಿ ಅಥವಾ ಅದು ಅಂಗಡಿಯಲ್ಲಿನ ಕಾರ್ಡ್ ಆಗಿರಲಿ ನೀವು ಪಾವತಿ ಕೌಂಟರ್ಗೆ ಹೋಗಿ ಮತ್ತು ನಾನು ಈ ವಸ್ತುಗಳನ್ನು ಖರೀದಿಸಲು ಬಯಸುತ್ತೇನೆ ಎಂದು ಹೇಳುವ ಆದೇಶವನ್ನು ನೀಡಲು ನೀವು ಪ್ರಯತ್ನಿಸುತ್ತೀರಿ ಮತ್ತು ನಾನು ಆದೇಶವನ್ನು ನೀಡುತ್ತಿದ್ದೇನೆ ಮತ್ತು ಅಗತ್ಯವಾದ ಪಾವತಿಯನ್ನು ಮಾಡುತ್ತೇನೆ ಸ್ವಾಭಾವಿಕವಾಗಿ ನೀವು ಚೆಕ್ ಔಟ್ ಮಾಡಿದರೆ ಚೆಕ್ ಔಟ್ ಸಂಬಂಧಿಸಿದ ಇತರ ಆಕ್ಟರ್ ನ ಆದ ಗುಮಾಸ್ತ ಇರಬಹುದು ನೀವು ಕೇವಲ ಇಂಟರ್ನೆಟ್ ರೀತಿಯ ವಹಿವಾಟು ನಡೆಸುತ್ತಿದ್ದರೆ ಇದು ಅಸ್ತಿತ್ವದಲ್ಲಿಲ್ಲದಿರಬಹುದು ಈ ಸಂದರ್ಭದಲ್ಲಿ ಗುಮಾಸ್ತ ಮತ್ತೆ ಮಾನವನಲ್ಲದ ಆಕ್ಟರ್ ಆಗಬಹುದು ಆದರೆ ಕೌಂಟರ್ನಲ್ಲಿ ಗುಮಾಸ್ತನು ಮಾನವ ಆಕ್ಟರ್ ಆದ್ದರಿಂದ ಗುಮಾಸ್ತರು ಚೆಕ್ ಔಟ್ ನಲ್ಲಿ ಭಾಗವಹಿಸಬೇಕಾಗುತ್ತದೆ ಏಕೆಂದರೆ ನೀವು ಖರೀದಿಸಲು ಬಯಸುವ ಸರಕುಗಳನ್ನು ಅವಳು ಸ್ವೀಕರಿಸುತ್ತಾಳೆ ಮತ್ತು ನಿಮಗಾಗಿ ಆದೇಶವನ್ನು ಸಿದ್ಧಪಡಿಸುತ್ತಾಳೆ ಖಂಡಿತವಾಗಿಯೂ ಚೆಕ್ ಔಟ್ ಪಾವತಿಯನ್ನು ಒಳಗೊಂಡಿರುತ್ತದೆ ಏಕೆಂದರೆ ನೀವು ಪಾವತಿ ಮಾಡುವವರೆಗೆ ಸರಕುಗಳೊಂದಿಗೆ ಹೋಗಲು ನಿಮಗೆ ಅನುಮತಿ ಇಲ್ಲ ಆದ್ದರಿಂದ ಚೆಕ್ ಔಟ್ ಯೂಸ್ ಕೇಸ್ನ ಕ್ರಿಯಾತ್ಮಕತೆಯನ್ನು ಪೂರ್ಣಗೊಳಿಸಲು ನೀವು ಪಾವತಿ ಯೂಸ್ ಕೇಸ್ನ ಕಾರ್ಯವನ್ನು ನಿರ್ವಹಿಸಬೇಕಾಗುತ್ತದೆ ಈಗ ನೀವು ನಿಮ್ಮ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಮೂಲಕ ಪಾವತಿ ಮಾಡುತ್ತಿದ್ದೀರಿ ಎಂದು ಊಹಿಸಿದರೆ ಅವರಿಗೆ ಪಾವತಿ ಗೇಟ್ವೇ ಬ್ಯಾಂಕ್ ಮತ್ತು ವೀಸಾದಂತಹ ಪಾವತಿ ಗೇಟ್ವೇ ಅಗತ್ಯವಿರುತ್ತದೆ ಈ ರೀತಿಯ ಮಾಸ್ಟರ್ಕಾರ್ಡ್ನಲ್ಲಿ ಭಾಗವಹಿಸಲು ಮತ್ತು ಆ ಪಾವತಿಯನ್ನು ಮಾಡಲಾಗಿದೆ ಆದ್ದರಿಂದ ಈ ಸಂಘದ ಮೂಲಕ ಪಾವತಿ ಸೇವೆ ಮತ್ತು ಪಾವತಿ ಯೂಸ್ ಕೇಸ್ ನಡುವಿನ ಸಂಬಂಧವನ್ನು ನೀವು ನೋಡಬಹುದು ಹೆಚ್ಚುವರಿಯಾಗಿ ಒಟ್ಟು ಮಹಡಿಯನ್ನು ನಿರ್ವಹಿಸಲು ಬಳಕೆದಾರರನ್ನು ನಿರ್ವಹಿಸಲು ಕೆಲವು ಯೂಸ್ ಕೇಸ್ ಗಳು ಇರಬಹುದು ಮತ್ತು ನಿರ್ವಾಹಕರು ಇದನ್ನು ನಿರ್ವಹಿಸುವುದರೊಂದಿಗೆ ಸಂಬಂಧ ಹೊಂದಿದ್ದಾರೆ ನಿರ್ವಾಹಕರು ನೇರವಾಗಿ ಇತರ ಚಟುವಟಿಕೆಗಳಲ್ಲಿ ಭಾಗವಹಿಸುವುದಿಲ್ಲ ಆದ್ದರಿಂದ ನಾವು ಸಂಘಗಳನ್ನು ನೋಡಿದರೆ ಗ್ರಾಹಕರು ಚೆಕ್ ಔಟ್ನೊಂದಿಗೆ ಸಂಬಂಧ ಹೊಂದಿದ್ದಾರೆ ಮತ್ತು ಯಾವುದೇ ಸಂಖ್ಯೆಯ ಗ್ರಾಹಕರು ಚೆಕ್ ಔಟ್ ಮಾಡಬಹುದೆಂದು ಬಹುಸಂಖ್ಯೆಯು ಚೆನ್ನಾಗಿ ಅರ್ಥೈಸುತ್ತದೆ ನಂತರ ಪಾವತಿ ಸೇವೆ ಒಂದು ಪಾವತಿ ಸೇವೆಯು ಬಹು ಪಾವತಿಗಳೊಂದಿಗೆ ಸಂಬಂಧ ಹೊಂದಿದೆಮತ್ತು ಗುಣಾಕಾರವು ಶೂನ್ಯವನ್ನು ಒಳಗೊಂಡಿರುತ್ತದೆ ಎಂಬುದನ್ನು ಇಲ್ಲಿ ನೀವು ಗಮನಿಸಬಹುದು ಇದರರ್ಥ ಪಾವತಿ ಯೂಸ್ ಕೇಸ್ ನಿಜವಾಗಿಯೂ ಪಾವತಿ ಸೇವೆಯನ್ನು ಬಳಸದಿರಬಹುದು ಉದಾಹರಣೆಗೆ ನೀವು ನಗದು ಮೂಲಕ ಪಾವತಿಸುತ್ತಿದ್ದರೆ ಅದು ಕೇವಲ ನಗದು ಕೌಂಟರ್ ಆಗಿದೆ ಆದ್ದರಿಂದ ಗುಣಾಕಾರವು ನಿಮಗೆ ನೀಡುವಂತಹ ಅರ್ಥವಾಗಿದೆ ಮತ್ತು ಈ ಸೈಟ್ನಲ್ಲಿ ವಿಸ್ತೃತ ಸಂಬಂಧವಿದೆ ಅಲ್ಲಿ ಚೆಕ್ ಔಟ್ ಮಾಡುವಾಗ ನಿಮಗೆ ಸ್ವಲ್ಪ ಸಹಾಯ ಬೇಕಾಗಬಹುದು ಉದಾಹರಣೆಗೆ ಕೆಲವು ಐಟಂಗೆ ಸರಿಯಾದ ಬಾರ್ ಕೋಡ್ ಇಲ್ಲದಿರಬಹುದು ಮತ್ತು ಐಟಂ ಕೋಡ್ಗಾಗಿ ಕೆಲವು ಕಾರ್ಯನಿರ್ವಾಹಕರನ್ನು ಕರೆಯಬೇಕಾಗುತ್ತದೆ ಆದ್ದರಿಂದ ನಿಮಗೆ ವಿವಿಧ ರೀತಿಯ ಸಹಾಯಗಳು ಬೇಕಾಗಬಹುದು ಆದರೆ ನಿಮಗೆ ಅವುಗಳನ್ನು ನಿಯಮಿತ ಪ್ರಕ್ರಿಯೆಯಾಗಿ ಅಗತ್ಯವಿಲ್ಲ ಕೆಲವು ಷರತ್ತುಗಳ ಅಡಿಯಲ್ಲಿ ನಿಮಗೆ ಐಚ್ಚಿಕವಾಗಿ ಅಗತ್ಯವಿರುತ್ತದೆ ಮತ್ತು ಆದ್ದರಿಂದ ಸಹಾಯವು ಚೆಕ್ ಔಟ್ ಮಾಡಲು ವಿಸ್ತೃತ ಬಳಕೆಯ ಸಂದರ್ಭವಾಗಿದೆ ಇಡೀ ವ್ಯವಸ್ಥೆಯು ಈ ಸಿಸ್ಟಮ್ ಗಡಿಯೊಳಗೆ ಬರುತ್ತದೆ ಈ ಆಯತ ಮತ್ತು ಚೆಕ್ ಔಟ್ನ ವಿಷಯದ ಹೆಸರನ್ನು ನೀಡಲಾಗುತ್ತದೆ ಆದ್ದರಿಂದ ಯೂಸ್ ಕೇಸ್ಗಳನ್ನು ಹೇಗೆ ಮಾಡಬಹುದು ಎಂಬುದನ್ನು ತೋರಿಸುವ ವಿಭಿನ್ನ ವ್ಯವಸ್ಥೆಯ ಮತ್ತೊಂದು ಉದಾಹರಣೆಯಾಗಿದೆ ಆದ್ದರಿಂದ ಈ ಸಂಘದ ಮೂಲಕ ಪಾವತಿ ಸೇವೆ ಮತ್ತು ಪಾವತಿ ಯೂಸ್ ಕೇಸ್ ದ ನಡುವಿನ ಸಂಬಂಧವನ್ನು ನೀವು ನೋಡಬಹುದು ಎರಡು ಸನ್ನಿವೇಶಗಳ ಪ್ರಕಾರ ವಿಮಾನಯಾನ ಸಂಸ್ಥೆಗಳು ಚೆಕ್ ಇನ್ ಆಗುತ್ತವೆ ಮತ್ತು ನೀವು ಪ್ರತಿನಿಧಿಸಲು ಬಯಸುವ ಸಿಸ್ಟಮ್ಗಾಗಿ ನೀವು ಎಷ್ಟು ಸಾಮಾನ್ಯವಾಗಿ ಯೂಸ್ ಕೇಸ್ ಡೈಗ್ರಾಮನ್ನು ನಿರ್ಮಿಸಬೇಕು ಎಂಬುದನ್ನು ತೋರಿಸಲು ಖರೀದಿಯ ಚೆಕ್ ಔಟ್ ಮಾಡಿ ಈಗ ಬಳಕೆಯನ್ನು ನಿರ್ಮಿಸಲು ಎಲ್ಎಂಎಸ್ ಅಗತ್ಯವಿರುವ ಕ್ರಿಯೆಗಳನ್ನು ತ್ವರಿತವಾಗಿ ನೋಡೋಣ ಯೂಸ್ ಕೇಸ್ ಡೈಗ್ರಾಮ್ ನ ಆಕ್ಟರನ್ನು ಗುರುತಿಸಬೇಕಾಗಿದೆ ನಾಮಪದಗಳ ಭಾಷಾ ವಿಶ್ಲೇಷಣೆಯೊಂದಿಗೆ ನಾವು ಈಗಾಗಲೇ ಈ ಚಟುವಟಿಕೆಯನ್ನು ಪ್ರಾರಂಭಿಸಿದ್ದೇವೆ ಅದೇ ವಿಷಯ ಇಲ್ಲಿ ಅಗತ್ಯವಿರುತ್ತದೆ ಆದ್ದರಿಂದ ನಾವು ವಿಶ್ಲೇಷಿಸಿದ ಎಲ್ಲವನ್ನು ನಾವು ಗಮನಿಸಬಹುದು ಮತ್ತು ಮ್ಯಾನೇಜರ್ ಲೀಡ್ ಉದ್ಯೋಗಿಯಂತೆ ಕಾರ್ಯನಿರ್ವಾಹಕರಂತೆ ಅಥವಾ ಉದ್ಯೋಗಿಗಳಂತೆ ನಂತಹ ವಿಭಿನ್ನ ಆಕ್ಟರ್ರನ್ನು ಗುರುತಿಸಲು ಯತ್ನಿಸಬಹುದು ಆದರೆ ನೀವು ಗುರುತಿಸುವ ಎಲ್ಲಾ ನಾಮಪದಗಳು ಉದಾಹರಣೆಗೆ ಆಕ್ಟರಾಗಿರಬಾರದು ಎಂಬುದನ್ನು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಇದು ಆಕ್ಟರಾಗಲು ಸಾಧ್ಯವಿಲ್ಲ ಏಕೆಂದರೆ ರಜೆ ಮೇಲೆ ಕಾರ್ಯನಿರ್ವಹಿಸಲಾಗುತ್ತದೆ ನೀವು ರಜೆಯೊಂದಿಗೆ ವ್ಯವಹರಿಸುತ್ತೀರಿ ಆದ್ದರಿಂದ ನೀವು ಏನು ಮಾಡುತ್ತೀರಿ ಎಂಬುದು ವಿಷಯವಾಗುತ್ತದೆ ಆದರೆ ರಜೆ ಎನ್ನುವುದು ನಿಮಗೆ ಕ್ರಿಯಾತ್ಮಕತೆಯನ್ನು ಒದಗಿಸುವ ಕ್ರಿಯೆಯನ್ನು ಪ್ರಾರಂಭಿಸುವ ವಿಷಯವಲ್ಲ ಆದರೆ ರಜೆ ಎನ್ನುವುದು ನಿಮಗೆ ಕ್ರಿಯಾತ್ಮಕತೆಯನ್ನು ಒದಗಿಸುವ ಕ್ರಿಯೆಯನ್ನು ಪ್ರಾರಂಭಿಸುವ ವಿಷಯವಲ್ಲ ಆದ್ದರಿಂದ ನೀವು ನಾಮಪದಗಳನ್ನು ಹುಡುಕುವುದು ಮಾತ್ರವಲ್ಲ ಉದಾಹರಣೆಗೆ ಇನ್ನೊಬ್ಬರು ಆಕ್ಟರ್ ಆಗಬಲ್ಲ ಲೀಡ್ ಉದ್ಯೋಗಿ ನಿರ್ವಾಹಕರಾಗಿರಬಹುದು ಆದರೆ ನೀವು ಆ ನಾಮಪದಗಳನ್ನು ಮಾತ್ರ ನೋಡುವುದಿಲ್ಲಆದರೆ ಆ ವಿಶ್ಲೇಷಣೆಯಿಂದ ನೀವು ಇವುಗಳಲ್ಲಿ ಯಾರು ಕೆಲವು ಯೂಸ್ ಕೇಸ್ ಗಳಲ್ಲಿ ನಿಜವಾಗಿ ಕಾರ್ಯನಿರ್ವಹಿಸಬಹುದೆಂಬುದನ್ನು ವಿವರಿಸಲು ಮತ್ತಷ್ಟು ಪ್ರಕ್ರಿಯೆಯನ್ನು ಮಾಡಬೇಕಾಗುತ್ತದೆ ಸ್ವಾಭಾವಿಕವಾಗಿ ನಾವು ತರುವಾಯ ನೋಡುವುದು ಆಕ್ಟರ್ನನ್ನು ಗುರುತಿಸುವುದು ಮತ್ತು ಗುರುತಿಸುವುದು ಯೂಸ್ ಕೇಸ್ ಗುರುತಿಸುವಿಕೆಯು ನಿಕಟ ಸಂಬಂಧವನ್ನು ಹೊಂದಿರಬೇಕು ಆದ್ದರಿಂದ ನಾವು ಇದನ್ನು ಮಾಡಿದರೆ ಇವುಗಳು ವಿಭಿನ್ನ ನಾಮಪದಗಳಾಗಿವೆ ಇದರಿಂದ ನಾವು ಇದನ್ನು ಗುರುತಿಸಬಹುದು ಈಗ ಇವುಗಳ ಆಧಾರದ ಮೇಲೆ ನಾವು ಇಲ್ಲಿ ಆಕ್ಟರ್ನ ವಿಭಿನ್ನ ವರ್ಗೀಕರಣವನ್ನು ಹೊಂದಬಹುದು ಮಾನವ ಆಕ್ಟರ್ ಕಾರ್ಯನಿರ್ವಾಹಕ ಪ್ರಮುಖ ಮತ್ತು ವ್ಯವಸ್ಥಾಪಕರು ಮಾನವನಲ್ಲದ ಆಕ್ಟರ್ ಮುದ್ರಕವಾಗಬಹುದು ಸಿಸ್ಟಮ್ ಅಡ್ಮಿನ್ ಇಲ್ಲಿ ಸೇರಿರಬಹುದು ಅಥವಾ ಇಲ್ಲಿಯೂ ಸೇರಿರಬಹುದುಇದು ನೀವು ಯಾವ ರೀತಿಯ ಸಿಸ್ಟಮ್ ಅಡ್ಮಿನ್ನ್ನು ಹೊಂದಿದ್ದೀರಿ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಅದು ಕೇವಲ ಬ್ಯಾಚ್ ಅಡ್ಮಿನಿಸ್ಟ್ರೇಟರ್ ಪ್ರೋಸೆಸ್ ಅಥವಾ ಅದು ಮನುಷ್ಯನು ಆಗಿರಬಹುದು ಮತ್ತು ನಿಸ್ಸಂಶಯವಾಗಿ ಸಿಸ್ಟಮ್ ಅಡ್ಮಿನ್ ರೀತಿಯ ಆಕ್ಟರ್ ನರು ದ್ವಿತೀಯಕರಾಗಿದ್ದಾರೆ ಏಕೆಂದರೆ ಅವರು ವ್ಯವಸ್ಥೆಯಲ್ಲಿ ರಜೆ ನಿರ್ವಹಣೆಯ ಪ್ರಾಥಮಿಕ ಕಾರ್ಯವನ್ನು ಒದಗಿಸುವುದಿಲ್ಲ ಈ ಮಾನವ ಆಕ್ಟರ್ ಕಾರ್ಯನಿರ್ವಾಹಕ ಪ್ರಮುಖ ವ್ಯವಸ್ಥಾಪಕರು ನಮ್ಮ ವರ್ಗೀಕರಣದ ದೃಷ್ಟಿಯಿಂದಲೂ ಪ್ರಾಥಮಿಕ ಆಕ್ಟರ್ ಆದ್ದರಿಂದ ನಾವು ಈ ವಿಶ್ಲೇಷಣೆಯ ಮೂಲಕ ಹೋಗಬಹುದು ಮತ್ತು ನಂತರ ನಿರ್ದಿಷ್ಟತೆ ಮತ್ತು ನಮ್ಮ ತಿಳುವಳಿಕೆಯನ್ನು ಆಧರಿಸಿ ನಾವು ವ್ಯವಸ್ಥೆಯಲ್ಲಿ ಈ ಎಲ್ಲಾ ವಿಭಿನ್ನ ಗೊತ್ತುಪಡಿಸಿದ ಆಕ್ಟರನ್ನು ವರ್ಗೀಕರಿಸಬಹುದು ಮತ್ತು ಅದರ ಪ್ರಕಾರ ನಾವು ಮಾನವ ಮತ್ತು ಮಾನವೇತರ ಆಕ್ಟರಿಗೆ ಐಕಾನ್ಗಳನ್ನು ಆಯ್ಕೆ ಮಾಡಬಹುದು ಎರಡನೆಯದು ಯೂಸ್ ಕೇಸ್ಗಳನ್ನು ಗುರುತಿಸುವುದು So we will try to identify the use cases for LMS and use case is basically as I said is an action so we will start by trying to identify If it is an action then the specification it must associate with some kind of a verb So we will try to start with a list of verbs that we had extracted from the specification and I am just referring to the list that has just the stem not all different qualified and derived forms of the verbs ಆದ್ದರಿಂದ ನಾವು ಎಲ್ಎಂಎಸ್ಗೆ ಯೂಸ್ ಕೇಸ್ಗಳನ್ನು ಗುರುತಿಸಲು ಪ್ರಯತ್ನಿಸುತ್ತೇವೆ ಮತ್ತು ಯೂಸ್ ಕೇಸ್ ಮೂಲತಃ ನಾನು ಹೇಳಿದಂತೆ ಒಂದು ಕ್ರಿಯೆಯಾಗಿದೆ ಆದ್ದರಿಂದ ನಾವು ಗುರುತಿಸಲು ಪ್ರಯತ್ನಿಸುವ ಮೂಲಕ ಪ್ರಾರಂಭಿಸುತ್ತೇವೆ ಅದು ಕ್ರಿಯೆಯಾಗಿದ್ದರೆ ಅದು ನಿರ್ದಿಷ್ಟ ಕ್ರಿಯಾಪದದೊಂದಿಗೆ ಸಂಯೋಜಿಸಬೇಕು ಆದ್ದರಿಂದ ನಾವು ವಿವರಣೆಯಿಂದ ಹೊರತೆಗೆದ ಕ್ರಿಯಾಪದಗಳ ಪಟ್ಟಿಯೊಂದಿಗೆ ಪ್ರಾರಂಭಿಸಲು ಪ್ರಯತ್ನಿಸುತ್ತೇವೆ ಮತ್ತು ನಾನು ಕೇವಲ ಸ್ಟೆಮ್ ನ್ನು ಹೊಂದಿರುವ ಪಟ್ಟಿಯನ್ನು ಉಲ್ಲೇಖಿಸುತ್ತಿದ್ದೇನೆ ಕ್ರಿಯಾಪದಗಳ ಎಲ್ಲಾ ವಿಭಿನ್ನ ಅರ್ಹ ಮತ್ತು ಪಡೆದ ರೂಪಗಳಲ್ಲ ಆದ್ದರಿಂದ ಇವುಗಳು ವಿಭಿನ್ನ ಕ್ರಿಯಾಪದಗಳಾಗಿವೆ ಎಂದು ನಾವು ನೋಡಬಹುದು ಅದು ಅನುಮೋದನೆ ವಿಷಾದ ವಿನಂತಿ ಹಿಂತೆಗೆದುಕೊಳ್ಳುವಿಕೆಯ ಯೂಸ್ ಕೇಸ್ಗಳಾಗಿ ವಾಸ್ತವವಾಗಿ ಈ ಎಲ್ಲಾ ಕ್ರಿಯಾಪದಗಳು ಕೆಲವು ರೀತಿಯಲ್ಲಿ ಅಥವಾ ಇತರವು ಯೂಸ್ ಕೇಸ್ಗಳನ್ನು ಪ್ರತಿನಿಧಿಸುತ್ತವೆ ಎಂದು ನೀವು ನೋಡುತ್ತೀರಿಈಗ ನಿಸ್ಸಂಶಯವಾಗಿ ಇದು ಮಾಡೆಲರ್ನ ವಿನ್ಯಾಸಕನ ತೀರ್ಪಿನ ವಿಷಯವಾಗಿದೆ ನೀವು ಸ್ಪಷ್ಟವಾಗಿ ಹೇಳಲು ಬಯಸುವುದು ಯೂಸ್ ಕೇಸ್ ಆಗಿದೆ ನೀವು ನಿರ್ಲಕ್ಷಿಸಲು ಬಯಸುವದನ್ನು ಉದಾಹರಣೆಯಾಗಿ ನಾನು ಕ್ರಿಯಾಪದದ ಕೆಲಸಕ್ಕೆ ನಿಮ್ಮ ಗಮನವನ್ನು ಸೆಳೆಯುತ್ತೇನೆ ಆದ್ದರಿಂದ ವಿವರಣೆಯ ಆರಂಭದಲ್ಲಿ ನೌಕರರು ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಾರೆ ಮತ್ತು ನಾವು ಅರ್ಥಮಾಡಿಕೊಳ್ಳುವಂತಹ ಒಂದು ಸಣ್ಣ ಉಲ್ಲೇಖವನ್ನು ನಾವು ಹೊಂದಿದ್ದೇವೆಉದ್ಯೋಗಿಗಳು ಕೆಲಸ ಮಾಡದ ಹೊರತು ಸಂಸ್ಥೆಯಲ್ಲಿ ಏಕೆ ಇರುತ್ತಾರೆ ಆದರೆ ಪ್ರಶ್ನೆಯು ಎಲ್ಎಂಎಸ್ ಸಿಸ್ಟಮ್ ಮಾಡೆಲಿಂಗ್ ಮಾಡುವ ದೃಷ್ಟಿಯಿಂದ ನಾವು ಕೆಲಸ ಎಂದು ಕರೆಯುವ ಒಂದು ಯೂಸ್ ಕೇಸ್ಬಹುಶಃ ಇಲ್ಲ ಎಂದು ನಾನು ಹೇಳುತ್ತೇನೆ ಕೆಲಸವು ಸಂಸ್ಥೆಯ ಬದುಕುಳಿಯುವ ಪ್ರಮುಖ ಯೂಸ್ ಕೇಸ್ ಆಗಿದ್ದರೂ ಅಥವಾ ಹೆಚ್ಚಿನ ಆಕ್ಟರ್ ಅಲ್ಲಿಯೇ ಇದ್ದರೂವಿಶೇಷವಾಗಿ ಮಾನವ ಆಕ್ಟರ್ ಹೆಚ್ಚಿನ ಸಮಯವನ್ನು ಒಳಗೊಂಡಿರುತ್ತಾರೆ ಆದರೆ ರಜೆ ನಿರ್ವಹಣಾ ವ್ಯವಸ್ಥೆಯ ದೃಷ್ಟಿಕೋನದಿಂದ ಕೆಲಸ ಮಾಡುವುದು ಪ್ರಾಮುಖ್ಯತೆಯ ವಿಷಯವಲ್ಲಉದ್ಯೋಗಿ ಎಷ್ಟು ಉತ್ಪಾದಕನಾಗಿದ್ದಾನೆ ಅದು ಸಂಸ್ಥೆಗೆ ಮುಖ್ಯವಾದ ಅಂಶಗಳಾಗಿವೆ ಆದರೆ ಲಿಫ್ಟ್ ಸಿಸ್ಟಮ್ ಪ್ರಕಾರ ಕ್ರಿಯಾಪದದ ಕೆಲಸವು ಯೂಸ್ ಕೇಸ್ನೊಂದಿಗೆ ಸಂಬಂಧ ಹೊಂದಿಲ್ಲದಿರಬಹುದು ಆದ್ದರಿಂದ ಇದನ್ನು ಎಚ್ಚರಿಕೆಯಿಂದ ನಿರ್ವಹಿಸುವಲ್ಲಿ ತೊಡಗಿರುವ ವಿವರಣೆಯ ಸಂಪೂರ್ಣ ತೀರ್ಪು ಮತ್ತು ಮರುಪರಿಶೀಲನೆಯ ಪರಿಷ್ಕರಣೆ ಇದೆ ಆ ಎಲಿಮಿನೇಷನ್ ನಂತರವೂ ನೀವು ಈ ಕ್ರಿಯಾಪದಗಳ ಗುಂಪಿನೊಂದಿಗೆ ಬರುತ್ತೀರಿ ಇದನ್ನು ದೈನಂದಿನ ಹಾಜರಾತಿ ಪ್ರಕ್ರಿಯೆಯಂತಹ ಯೂಸ್ ಕೇಸ್ಗಳಿಗೆ ಎಲ್ಎಂಎಸ್ ವ್ಯವಸ್ಥೆಯ ಕ್ರಿಯಾತ್ಮಕತೆಯೆಂದು ಪರಿಗಣಿಸಬೇಕು ರಜೆ ಅನುಮೋದನೆ ರಜೆ ಕೋರಿ ರಜೆ ರದ್ದುಪಡಿಸುವುದು ರಜೆ ಹಿಂತೆಗೆದುಕೊಳ್ಳುವುದು ರಜೆ ಪಡೆಯುವುದು ಮತ್ತು ವೈದ್ಯಕೀಯ ವರದಿಯನ್ನು ಪರಿಶೀಲಿಸುವುದು ಇತರ ವರದಿಗಳು ಮತ್ತು ಇತರ ಪೋಷಕ ಯೂಸ್ ಕೇಸ್ಗಳನ್ನು ಪರಿಶೀಲಿಸುವುದು ಇದು ಮತ್ತೊಮ್ಮೆ ನಾವು ಯೋಚಿಸದೇ ಇರಬಹುದು ಕೆಲವು ವಿನಂತಿಯಂತಹ ಪ್ರಮುಖ ಯೂಸ್ ಕೇಸ್ಗಳಾಗಿವೆ ಅನುಮೋದಿಸಿ ಮತ್ತು ಹೀಗೆ ಮತ್ತು ಕೆಲವು ಡೆಬಿಟ್ ಕ್ರೆಡಿಟ್ನಂತಹವುಗಳನ್ನು ಬೆಂಬಲಿಸುತ್ತಿವೆ ಅದು ಸಹ ಆಗಬೇಕು ಆದರೆ ಇದು ವ್ಯವಸ್ಥೆಯ ಪ್ರಾಥಮಿಕವಾಗಿ ಗೋಚರಿಸುವ ಯೂಸ್ ಕೇಸ್ಗಳಲ್ಲ ಆದ್ದರಿಂದ ನಾವು ಈ ರೀತಿಯ ಕ್ರಿಯಾಪದಗಳ ಪಟ್ಟಿಯನ್ನು ಬಳಸುತ್ತೇವೆ ಅದನ್ನು ಯೂಸ್ ಕೇಸ್ಗಳು ಎಂದು ಕರೆಯಬಹುದು ಮುಂದೆ ನಾವು ಸಂಬಂಧಗಳನ್ನು ಗುರುತಿಸಬೇಕಾಗಿದೆ ನಾಮಪದ ಮತ್ತು ಕ್ರಿಯಾಪದದ ವಿಶ್ಲೇಷಣೆಯ ಮೂಲಕ ಆಕ್ಟರನ್ನು ಗುರುತಿಸುವ ಪ್ರಕ್ರಿಯೆ ಮತ್ತು ಯೂಸ್ ಕೇಸ್ಗಳು ಮತ್ತು ವಿವರಣೆಯ ತಿಳುವಳಿಕೆಯು ಸಂಬಂಧವನ್ನು ಹೇಗೆ ನೋಡಬೇಕು ಎಂಬುದರ ಬಗ್ಗೆ ಉತ್ತಮ ಒಳನೋಟವನ್ನು ನೀಡುತ್ತದೆ ಆದ್ದರಿಂದ ಸಂಬಂಧಗಳು ಪ್ರಾಥಮಿಕವಾಗಿ 3 ವಿಧಗಳಾಗಿವೆ ವಿಸ್ತರಣೆ ಮತ್ತು ಸಾಮಾನ್ಯೀಕರಣವನ್ನು ಒಳಗೊಂಡಿವೆ ಆದ್ದರಿಂದ ಸೇರ್ಪಡೆಗಾಗಿ ನಾವು ಹಾಕಲು ಉದ್ದೇಶಿಸಿರುವ ಪ್ರತಿಯೊಂದು ಯೂಸ್ ಕೇಸ್ಗೂ ಆ ಯೂಸ್ ಕೇಸ್ ಸಂಪೂರ್ಣವಾಗಿ ಸ್ವಯಂ ಹೊಂದಿದೆಯೆ ಎಂದು ನಾವು ನೋಡಬೇಕಾಗಿದೆ ಅದು ಇಲ್ಲದಿದ್ದರೆ ಈ ಯೂಸ್ ಕೇಸ್ ಕ್ರಿಯಾತ್ಮಕತೆಯನ್ನು ಪೂರ್ಣಗೊಳಿಸಲು ಅಗತ್ಯವಿರುವ ಇತರ ಯೂಸ್ ಕೇಸ್ಗಳು ಇರಬಹುದೇ ಎಂದು ನಾವು ಗ್ರಹಿಸಬೇಕಾಗಿದೆ ಮತ್ತು ಅವುಗಳ ಕ್ರಿಯಾತ್ಮಕತೆಯ ಅಗತ್ಯವಿದೆಯೇ ಎಂಬ ಈ ವಿಶ್ಲೇಷಣೆ ಮತ್ತೊಂದು ಯೂಸ್ ಕೇಸ್ನೊಂದಿಗೆ ಪೂರ್ಣಗೊಳಿಸುವುದು ಒಳಗೊಂಡಿರುವ ಸಂಬಂಧಕ್ಕೆ ಕಾರಣವಾಗುತ್ತದೆ ಮತ್ತು ನಿಮ್ಮನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುತ್ತದೆ ನೀವು ಈ ವ್ಯಾಯಾಮ ಮಾಡುವಾಗ ಉದಾಹರಣೆಗೆ ನಾವು ಯೂಸ್ ಕೇಸ್ಗಳಿಗೆ ಹಿಂತಿರುಗಿ ಒಮ್ಮೆ ನಮಗೆ ಅವಕಾಶ ಮಾಡಿಕೊಟ್ಟರೆ ನೀವು ಈ ವ್ಯಾಯಾಮ ಮಾಡುವಾಗ ಉದಾಹರಣೆಗೆ ನಾವು ಯೂಸ್ ಕೇಸ್ಗಳಿಗೆ ಹಿಂತಿರುಗಿ ಒಮ್ಮೆ ನಮಗೆ ಅವಕಾಶ ಮಾಡಿಕೊಟ್ಟರೆ ಆದ್ದರಿಂದ ಇವುಗಳು ನಾವು ನೋಡಿದ ಯೂಸ್ ಕೇಸ್ಗಳಾಗಿವೆ ಈಗ ಇದರಲ್ಲಿ ನಾವು ಯೂಸ್ ಕೇಸ್ವನ್ನು ಹೇಳುವುದಿಲ್ಲ ವ್ಯಾಲಿಡೇಟ್ ರಜೆ ಎಂದು ಹೇಳುತ್ತಾರೆ ನಮ್ಮಲ್ಲಿ ಇದು ಇಲ್ಲ ಎಂದು ನಾನು ಭಾವಿಸುತ್ತೇನೆ ನಮ್ಮಲ್ಲಿ ಈ ಎಲ್ಲಾ ವಿಭಿನ್ನ ಯೂಸ್ ಕೇಸ್ಗಳಿವೆ ಮತ್ತು ನಾವು ಇದನ್ನು ಏಕೆ ಹೊಂದಿಲ್ಲ ಎಂಬ ವಿವರಣೆಯನ್ನು ನೀವು ನಿಜವಾಗಿಯೂ ಓದಿದರೆ ಏಕೆಂದರೆ ವಿವರಣೆಯಲ್ಲಿ ಇದನ್ನು ಸ್ಪಷ್ಟವಾಗಿ ಹೇಳಲಾಗಿಲ್ಲ ಮತ್ತು ಆದ್ದರಿಂದ ನಾವು ಕ್ರಿಯಾಪದಗಳನ್ನು ಹುಡುಕುವಾಗ ಮೌಲ್ಯೀಕರಿಸುವ ಅಥವಾ ಸಂಭವಿಸುವಂತಹ ಕ್ರಿಯಾಪದವನ್ನು ನಾವು ನೋಡಲಿಲ್ಲ ಮತ್ತು ಆದ್ದರಿಂದ ನಾವು ಅದನ್ನು ತಪ್ಪಿಸಿಕೊಂಡಿದ್ದೇವೆ ಆದರೆ ಒಮ್ಮೆ ನಾವು ಕ್ರಿಯಾತ್ಮಕತೆಯನ್ನು ನೋಡಲು ಪ್ರಯತ್ನಿಸಿದ್ದೇವೆ ಮತ್ತು ವಿನಂತಿಯ ಅನುಮೋದನೆಯ ಕ್ರಿಯಾತ್ಮಕತೆಯನ್ನು ನೋಡಲು ನಾವು ಪ್ರಯತ್ನಿಸಿದ್ದೇವೆ ಆ ವಿನಂತಿಯು ಮಾನ್ಯವಲ್ಲದಿದ್ದರೆ ನಾನು ರಜೆಗಾಗಿ ಹೇಗೆ ವಿನಂತಿಸಬಹುದು ಎಂದು ನಾವು ಕಂಡುಕೊಳ್ಳುತ್ತೇವೆ ಉದಾಹರಣೆಗೆ ನಾನು ರಜೆಯ ಪ್ರಕಾರವನ್ನು ಅವಲಂಬಿಸಿದರೆ ನಾನು ಅರ್ಜಿ ಸಲ್ಲಿಸುತ್ತಿದ್ದೇನೆ ಕ್ಯಾಶುಯಲ್ ರಜೆಗಾಗಿ ನಾನು ಅರ್ಜಿ ಸಲ್ಲಿಸುತ್ತಿದ್ದರೆ ಮತ್ತು ಅದು ಸತತ 4 ದಿನಗಳವರೆಗೆ ವ್ಯಾಪಿಸಿದರೆ ಅದು ಅನುಮೋದಿಸಲಾಗದ ಸಂಗತಿಯಾಗಿದೆ ಎಂದು ನಮಗೆ ತಿಳಿದಿದೆ ನಾನು ವೈದ್ಯಕೀಯ ರಜೆ ಅನಾರೋಗ್ಯ ರಜೆಗಾಗಿ ಅರ್ಜಿ ಸಲ್ಲಿಸುತ್ತಿದ್ದರೆ ಮತ್ತು ಮಾನ್ಯ ವರದಿಗಳಿಂದ ನನಗೆ ಬೆಂಬಲವಿಲ್ಲದಿದ್ದರೆ ಅದು ನಿರಂತರವಾಗುವುದಿಲ್ಲ ಆದ್ದರಿಂದ ವಿವಿಧ ರೀತಿಯ ಪರಿಸ್ಥಿತಿಗಳು ಮತ್ತು ಉಪ ಕಾರ್ಯಗಳನ್ನು ಮಾಡಬೇಕಾಗಿದೆ ಆದ್ದರಿಂದ ನೀವು ರಜೆಗಾಗಿ ವಿನಂತಿಸಿದರೆ ಅಥವಾ ನೀವು ಅನುಮೋದಿಸಿದರೆ ರಜೆಯನ್ನು ಅನುಮೋದಿಸಲು ಬಯಸಿದರೆ ನಂತರ ನೀವು ಮಾಡಬೇಕಾಗುತ್ತದೆ ಪರಿಗಣನೆಯಲ್ಲಿರುವ ರಜೆ ಮಾನ್ಯವಾಗಿದೆಯೇ ಅಥವಾ ಇಲ್ಲವೇ ಎಂದು ಪರಿಶೀಲಿಸಿ ಆದ್ದರಿಂದ ಇದು ವಿಶ್ಲೇಷಣೆಯ ಪ್ರಕ್ರಿಯೆಯಲ್ಲಿ ನಾವು ಕಂಡುಹಿಡಿದ ಒಂದು ಬಳಕೆಯ ಸಂದರ್ಭವಾಗಿದೆ ಮತ್ತು ನಿರ್ದಿಷ್ಟತೆಗಳಲ್ಲಿ ಆ ಪದಗಳಲ್ಲಿ ಇದನ್ನು ಸ್ಪಷ್ಟವಾಗಿ ಹೇಳಲಾಗಿಲ್ಲ ಮತ್ತು ನಾವು ಇಲ್ಲಿ ಸೇರಿಸಿರುವಂತೆ ಇರಿಸಲು ಪ್ರಯತ್ನಿಸುತ್ತೇವೆ ಆದ್ದರಿಂದ ಮರು ಬಳಕೆಯನ್ನು ಒದಗಿಸುವ ಅತ್ಯುತ್ತಮ ಹ್ಯಾಂಡಲ್ ಅನ್ನು ಒಳಗೊಂಡಿರುವ ಸಂಬಂಧವು ಅಗತ್ಯವಾಗಿರುವುದನ್ನು ನಾನು ನಿಮಗೆ ನೆನಪಿಸಲು ಬಯಸುತ್ತೇನೆ ನೀವು ಮಾಡದಿದ್ದರೆ ಕಡಿಮೆ ಸಂಖ್ಯೆಯ ಸಂಬಂಧಗಳನ್ನು ನೀವು ಗುರುತಿಸಿದರೆ ನಿರ್ದಿಷ್ಟ ಡಾಕ್ಯುಮೆಂಟ್ನಲ್ಲಿ ಅವುಗಳನ್ನು ಸ್ಪಷ್ಟವಾಗಿ ಕಾಣದಿರಬಹುದು ಇದರ ಪರಿಣಾಮವು ಆ ವಿನಂತಿಯಾಗಿರಬಹುದು ರಜೆ ಎಲ್ಲಾ ಬಳ್ಳಿಯನ್ನು ಹಾಕಬೇಕು ರಜೆ ಮತ್ತು ಅನುಮೋದನೆಯನ್ನು ಮೌಲ್ಯೀಕರಿಸಲು ಅಗತ್ಯವಿರುವ ಎಲ್ಲಾ ಕ್ರಮಗಳು ರಜೆ ಎಲ್ಲವನ್ನು ಮತ್ತೆ ತನ್ನದೇ ಆದ ಕ್ರಿಯಾತ್ಮಕತೆಯಂತೆ ನಕಲು ಮಾಡಬೇಕಾಗುತ್ತದೆ ಆದರೆ ವಾಸ್ತವವಾಗಿ ಅವು ವಿಭಿನ್ನ ಪ್ರಕಾರದ ಎಲೆಗಳನ್ನು ಮೌಲ್ಯೀಕರಿಸುವ ಒಂದೇ ಕಾರ್ಯ ಆದ್ದರಿಂದ ಮರುಬಳಕೆ ವರ್ಧಿಸಲ್ಪಡುತ್ತದೆ ಅಂತಹ ಯೂಸ್ ಕೇಸ್ಗಳನ್ನು ನಾವು ಒಂದರಲ್ಲಿ ಸೇರಿಸಿಕೊಳ್ಳಬಹುದು ಅಥವಾ ಹೆಚ್ಚಿನ ಪ್ರಕರಣಗಳು ಮತ್ತು ಮರು ಬಳಕೆಯನ್ನು ಸುಧಾರಿಸಬಹುದು ಮತ್ತು ಉತ್ತಮ ಮಾಡ್ಯುಲಾರಿಟಿಯನ್ನು ತರಬಹುದು ವ್ಯವಸ್ಥೆ ಎರಡನೆಯದು ವಿಸ್ತರಣೆಯ ಪರಿಸ್ಥಿತಿ ಇದು ನಾವು ಷರತ್ತುಬದ್ಧ ನಡವಳಿಕೆಯನ್ನು ಹೊಂದಿದೆಯೆ ಎಂದು ಯೂಸ್ ಕೇಸ್ ಪ್ರಕಾರ ನಿರ್ಧರಿಸುತ್ತದೆ ಆದ್ದರಿಂದ ನಾವು ಏನು ಮಾಡಲು ಪ್ರಯತ್ನಿಸುತ್ತಿದ್ದೇವೆ ಈ ಸಂದರ್ಭದಲ್ಲಿ ನಾವು ಹೇಳಲು ಪ್ರಯತ್ನಿಸುತ್ತಿದ್ದೇವೆ ಅನುಮೋದನೆಯನ್ನು ನೋಡಲು ಪ್ರಯತ್ನಿಸುತ್ತಿದ್ದೇವೆ ಹಾಗಾಗಿ ಒಂದು ಯೂಸ್ ಕೇಸ್ನ್ನು ಅನುಮೋದಿಸಲು ನಾನು ಬಯಸುತ್ತೇನೆ ಇದು ಒಂದು ಮೂಲಭೂತ ಕ್ರಿಯಾತ್ಮಕತೆಯಾಗಿದೆ ಅದು ಒಂದು ಮೂಲಭೂತ ಕಾರ್ಯವಾಗಿದೆ ಆದ್ದರಿಂದ ಅದು ಯೂಸ್ ಕೇಸ್ ಆಗಿರುತ್ತದೆ ಈಗ ನಾನು ಯಾರಾದರೂ ಅನುಮೋದಿಸಬೇಕಾದರೆ ನಾನು ಡಾಕ್ಯುಮೆಂಟ್ಗೆ ಹಿಂತಿರುಗುತ್ತೇನೆ ಯಾರಾದರೂ ಅನುಮೋದಿಸಬೇಕಾದರೆ ಅನುಮೋದನೆಯನ್ನು ಕುರುಡಾಗಿ ಮಾಡಬಹುದೇ ಈಗ ನೀವು ಅನುಮೋದಿಸಿ ಈ ಅನುಮೋದನೆ ರಜೆ ಈಗಾಗಲೇ ಮೌಲ್ಯೀಕರಿಸುವ ರಜೆಯನ್ನು ಒಳಗೊಂಡಿದೆಆದ್ದರಿಂದ ರಜೆ ಅವಧಿಯ ಮೂಲ ರಚನೆಯ ಪ್ರಕಾರ ರಜೆ ಎಂದು ಸಿಸ್ಟಮ್ ಈಗಾಗಲೇ ಮೌಲ್ಯೀಕರಿಸಿದೆರಜೆ ಪ್ರಕಾರ ನಿರ್ದಿಷ್ಟ ಉದ್ಯೋಗಿಗೆ ರಜೆ ಲಭ್ಯತೆ ಮತ್ತು ಮುಂತಾದವುಗಳನ್ನು ಈಗಾಗಲೇ ಬದಲಾಯಿಸಲಾಗಿದೆ ಎಲ್ಲಾ ರಜೆಗಳಿಗೆ ಅದು ಮಾನ್ಯವಾಗಿದ್ದರೆ ಆ ಅವಧಿಯಲ್ಲಿ ನೌಕರರ ಅನುಪಸ್ಥಿತಿಯೊಂದಿಗೆ ಲೀಡ್ ಉದ್ಯೋಗಿ ಸರಿಯಾಗಿದ್ದರೆ ಅಥವಾ ಲೀಡ್ ಉದ್ಯೋಗಿ ಸುಮ್ಮನೆ ಕುರುಡಾಗಿ ಹೋಗಿ ಅದನ್ನು ಅನುಮೋದಿಸಬಹುದು ಅಥವಾ ಹೆಚ್ಚಿನ ಯೂಸ್ ಕೇಸ್ಗಳು ಇರಬೇಕಾಗುತ್ತದೆ ಬಳಸಲಾಗುತ್ತದೆ ಮತ್ತು ಕೆಲವು ರಜೆ ಇತರ ಷರತ್ತುಗಳನ್ನು ಲಗತ್ತಿಸಿರುವುದನ್ನು ನಾವು ಕಂಡುಕೊಂಡಿದ್ದೇವೆ ಮತ್ತು ಅದು ವೈದ್ಯಕೀಯ ರಜೆಯ ಪರಿಸ್ಥಿತಿ ನಾವು ಅಲ್ಲಿ ಹೇಳಿದಂತೆ ಅನಾರೋಗ್ಯ ರಜೆ ಮಾತೃತ್ವ ರಜೆ ಪೋಷಕರ ರಜೆ ಹಾಗಾಗಿ ಅನುಮೋದನೆ ರಜೆ ಬಗ್ಗೆ ಮಾತನಾಡಲು ನಾನು ಬಯಸಿದರೆ ಅದು ವೈದ್ಯಕೀಯ ರಜೆ ಅಥವಾ ಅನಾರೋಗ್ಯ ರಜೆಗಾಗಿ ಮಾಡಬೇಕಾಗುತ್ತದೆಪೋಷಕರ ರಜೆಯ ಸಂದರ್ಭದಲ್ಲಿ ಅದು ಮತ್ತಷ್ಟು ಷರತ್ತುಬದ್ಧ ಪ್ರಕ್ರಿಯೆಯನ್ನು ಒಳಗೊಂಡಿರಬೇಕಾಗುತ್ತದೆ ಅದು ಇತರ ರೀತಿಯ ರಜೆಗಳನ್ನು ಅನುಮೋದಿಸಲು ಅನ್ವಯಿಸುವುದಿಲ್ಲ ಮತ್ತು ಇದು ಷರತ್ತುಬದ್ಧ ಐಚ್ಛಿಕ ಯೂಸ್ ಕೇಸ್ಗಳಿಗೆ ಕಾರಣವಾಗುವಂತಹ ಪರಿಸ್ಥಿತಿಯಾಗಿದೆ ಮತ್ತು ಅದು ನಿಖರವಾಗಿ ವಿಸ್ತೃತ ನಡವಳಿಕೆಯಾಗಿದೆ ಆದ್ದರಿಂದ ನೀವು ನಿರ್ದಿಷ್ಟವಾಗಿ ನೋಡುತ್ತಿರುವ ವಿಸ್ತೃತ ನಡವಳಿಕೆಯನ್ನು ಗುರುತಿಸುವ ದೃಷ್ಟಿಯಿಂದ ಯಾವುವು ಸಾಮಾನ್ಯ ಸಂಸ್ಕರಣೆ ಅಥವಾ ಸಾಮಾನ್ಯ ಯೂಸ್ ಕೇಸ್ ಕ್ರಿಯೆಗಳು ಅಗತ್ಯವಿರುವ ಸಂದರ್ಭಗಳು ಯಾವುವು ಷರತ್ತುಬದ್ಧ ಆಧಾರದ ಮೇಲೆ ಗುರುತಿಸಲು ಮತ್ತು ವಿಸ್ತರಣೆಯಾಗಿ ಬಳಸಬೇಕಾದ ನಿರ್ದಿಷ್ಟ ಸಬ್ ಯೂಸ್ ಕೇಸ್ಗಳು ಮತ್ತು ಅದು ಉದಾಹರಣೆಯಾಗಿದೆ ಈ ನಿರ್ದಿಷ್ಟ ಉದಾಹರಣೆಯನ್ನು ನಾವು ಮೊದಲೇ ಚರ್ಚಿಸಿದ್ದೇವೆ ಆದರೆ ಅದು ನೀವು ಮಾಡುವ ಪ್ರಕ್ರಿಯೆ ಪರಿಸ್ಥಿತಿಗಳ ಗುರುತಿಸುವಿಕೆ ಹೊರತೆಗೆಯಲು ನೀವು ಮಾಡುವ ಪ್ರಕ್ರಿಯೆ ಮಾದರಿಯಲ್ಲಿ ಸಂಬಂಧವನ್ನು ವಿಸ್ತರಿಸಿ ಜೆನೆರಲೈಝಷನ್ ಖಂಡಿತವಾಗಿಯೂ ಎಲ್ಲೆಡೆ ಇದೆ ಯೂಸ್ ಕೇಸ್ಗಳ ಜೆನೆರಲೈಝಷನ್ ಹುಡುಕುತ್ತದೆ ಒಮ್ಮೆ ನೀವು ಮೊದಲು ಗುರುತಿಸಲ್ಪಟ್ಟರೆ ನೀವು ಎಷ್ಟು ಯೂಸ್ ಕೇಸ್ಗಳನ್ನು ಗುರುತಿಸಲು ಪ್ರಯತ್ನಿಸಬೇಕು ಕಾರ್ಯನಿರ್ವಾಹಕರಿಗೆ ರಜೆ ರಫ್ತು ಮಾಡುವ ಮತ್ತು ನಿರ್ವಾಹಕರಿಗೆ ರಜೆ ರಫ್ತು ಮಾಡುವ ವಿಷಯದಲ್ಲಿ ನೀವು ಹೊಂದಿರಬಹುದಾದಂತೆ ಒಟ್ಟು ಉಪಟಳ ಅಥವಾ ನಡವಳಿಕೆಯ ಒಟ್ಟು ಸಾಮಾನ್ಯತೆ ಇದ್ದರೆ ವಿಭಿನ್ನ ಯೂಸ್ ಕೇಸ್ಗಳ ನಡುವೆ ನೀವು ನೋಡಲು ಪ್ರಯತ್ನಿಸುತ್ತೀರಿ ಈ ಯೂಸ್ ಕೇಸ್ ಈ ನಡವಳಿಕೆಯು ರಫ್ತು ವ್ಯವಸ್ಥಾಪಕ ರಜೆಯ ನಡವಳಿಕೆಯಲ್ಲಿ ಸಂಪೂರ್ಣವಾಗಿ ಸೇರಿಕೊಂಡಿರುವುದನ್ನು ನೀವು ನೋಡುತ್ತೀರಿ ಅಥವಾ ಬೇರೆ ರೀತಿಯಲ್ಲಿ ಹೇಳುವುದಾದರೆ ರಫ್ತು ವ್ಯವಸ್ಥಾಪಕ ರಜೆ ಕೆಲವು ಕೆಲಸಗಳನ್ನು ಹೆಚ್ಚುವರಿಯಾಗಿ ಮಾಡಬೇಕಾಗುತ್ತದೆ ಆದರೆ ಇಲ್ಲದಿದ್ದರೆ ಅದು ರಫ್ತು ಕಾರ್ಯನಿರ್ವಾಹಕ ರಜೆಯಂತಿದೆ ಮತ್ತು ತರಗತಿಗಳ ನಡುವೆ ಜೆನೆರಲೈಝಷನ್ ವಿಶೇಷತೆಯನ್ನು ನಾವು ಹೋಲುವ ರೀತಿಯಲ್ಲಿ ಸ್ಥಾಪಿಸಲು ಪ್ರಯತ್ನಿಸುವ ರೀತಿಯಲ್ಲಿಯೇ ನಾವು ಯೂಸ್ ಕೇಸ್ಗಳ ನಡುವೆ ಜೆನೆರಲೈಝಷನ್ ವಿಶೇಷತೆಯನ್ನು ಸ್ಥಾಪಿಸಲು ಪ್ರಯತ್ನಿಸುತ್ತೇವೆ ಮತ್ತು ವ್ಯವಸ್ಥೆಯ ದೃಷ್ಟಿಯಿಂದ ನಾವು ಅದನ್ನು ನಿರ್ಮಿಸಬಹುದು ಆಕ್ಟರಲ್ಲಿ ಜೆನೆರಲೈಝಷನ್ ತುಂಬಾ ಹೋಲುತ್ತದೆ ಆಕ್ಟರ್ ಯಾವ ಕ್ರಿಯೆಗಳು ಯಾವ ಯೂಸ್ ಕೇಸ್ಗಳೊಂದಿಗೆ ಸಂಬಂಧ ಹೊಂದಿದ್ದಾರೆ ಮತ್ತು ಆಕ್ಟರಲ್ಲಿ ಯೂಸ್ ಕೇಸ್ಗಳು ಅಥವಾ ಕ್ರಿಯೆಗಳು ಎಂದು ನಾವು ಕಂಡುಕೊಂಡರೆ ಕಾರ್ಯನಿರ್ವಾಹಕನು ಉದ್ಯೋಗಿಯನ್ನು ಮುನ್ನಡೆಸುವ ಬಳಕೆಯ ಪ್ರಕರಣಗಳಿಂದ ಸಂಪೂರ್ಣವಾಗಿ ಆವರಿಸಲ್ಪಟ್ಟಿದ್ದಾನೆ ಪ್ರಮುಖ ಆಕ್ಟರ್ ನಿರ್ವಹಿಸಬೇಕಾಗಿದೆ ನಂತರ ಅವನು ಲೀಡ್ ಉದ್ಯೋಗಿ ಕಾರ್ಯನಿರ್ವಾಹಕ ಎಂದು ಹೇಳಬಹುದು ಅಥವಾ ಲೀಡ್ ಉದ್ಯೋಗಿ ವಿಶೇಷತೆಯಾಗಿದೆ ಕಾರ್ಯನಿರ್ವಾಹಕ ಮನಸ್ಸಿನಲ್ಲಿಟ್ಟುಕೊಳ್ಳಿ ನಾವು ಈ ಜೆನೆರಲೈಝಷನ್ ವಿಶೇಷ ಸಂಬಂಧವನ್ನು ಹಾಕಿದಾಗಲೆಲ್ಲಾ ಅದು ಈ ಆಕ್ಟರ್ ನ ಯೂಸ್ ಕೇಸ್ಲ್ಲಿ ಸಂಬಂಧ ಹೊಂದುತ್ತಾನೆ ಈ ಆಕ್ಟರ್ನು ಅದನ್ನು ನಿರ್ವಹಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ವಿನಾಯಿತಿಗಳಿದ್ದರೆ ಈ ಜೆನೆರಲೈಝಷನ್ ಕಾರ್ಯನಿರ್ವಹಿಸುವುದಿಲ್ಲ ಆದ್ದರಿಂದ ನೀವು ಇದನ್ನು ಮಾಡುವ ಬಗ್ಗೆ ಜಾಗರೂಕರಾಗಿರಬೇಕು ಆದ್ದರಿಂದ ಈ ಎಲ್ಲವನ್ನು ಬಳಸಿ ಆಕ್ಟರನ್ನು ಗುರುತಿಸುವ ಈ ಎಲ್ಲಾ ತಂತ್ರಗಳನ್ನು ಸಂಯೋಜಿಸಿ ಪ್ರಕರಣಗಳನ್ನು ಬಳಸಿ ಮತ್ತು ರಜೆ ನಿರ್ವಹಣಾ ವ್ಯವಸ್ಥೆಗೆ ನಾವು ಅಂತಿಮವಾಗಿ ಸಂಬಂಧವನ್ನು ಕ್ರೋಢೀಕರಿಸುತ್ತೇವೆ ಹಾಗಾಗಿ ಇಲ್ಲಿ ನಾನು ತೋರಿಸಲು ಪ್ರಯತ್ನಿಸುತ್ತಿದ್ದೇನೆ ಕಾರ್ಯನಿರ್ವಾಹಕ ಲೀಡ್ ಉದ್ಯೋಗಿ ಮತ್ತು ವ್ಯವಸ್ಥಾಪಕರೊಂದಿಗೆ ಯೂಸ್ ಕೇಸ್ ಡೈಗ್ರಾಮಲ್ಲಿ ಮತ್ತು ಅವರಲ್ಲಿ ಜೆನೆರಲೈಝಷನ್ ಸಂಬಂಧವಿದೆ ಮತ್ತು ಇತರ ಮಾನವೇತರ ಆಕ್ಟರ್ ಇದ್ದಾರೆ ಎಂದು ನಾವು ನೋಡಬಹುದು ಮತ್ತು ಅದರೊಂದಿಗೆ ಈಗ ಎಲ್ಲಾ ಪ್ರಮುಖ ಯೂಸ್ ಕೇಸ್ಗಳನ್ನು ಇರಿಸಲಾಗಿದೆ ಉದಾಹರಣೆಗೆ ಕಾರ್ಯನಿರ್ವಾಹಕ ದೈನಂದಿನ ಹಾಜರಾತಿಗಾಗಿ ಹಾಜರಾತಿಗಾಗಿ ಹೋಗುತ್ತಾನೆ ರಜೆಗಾಗಿ ವಿನಂತಿಸಬಹುದು ರಜೆ ಕೋರಿದರೆ ನಂತರ ವಿನಂತಿಸಿ ಯೂಸ್ ಕೇಸ್ ಮೌಲ್ಯೀಕರಿಸುವ ರಜೆಯನ್ನು ಒಳಗೊಂಡಿರುತ್ತದೆ ಇದರಿಂದ ರಜೆಯನ್ನು ಮೌಲ್ಯೀಕರಿಸಬಹುದು ಕಾರ್ಯನಿರ್ವಾಹಕ ಮಾಡಬಹುದು ರದ್ದು ಮತ್ತು ರಜೆ ಪಡೆಯುವುದು ಮತ್ತು ಖಂಡಿತವಾಗಿಯೂ ರಜೆಯ ಪಟ್ಟಿಯನ್ನು ರಫ್ತು ಮಾಡಿ ಲೀಡ್ ಉದ್ಯೋಗಿ ಕಾರ್ಯನಿರ್ವಾಹಕನ ವಿಶೇಷತೆಯಾಗಿದೆ ಎಂದು ನಾವು ನೋಡಿದಂತೆ ಈಗ ಏನಾಗುತ್ತದೆ ಲೀಡ್ ಉದ್ಯೋಗಿ ದೈನಂದಿನ ಹಾಜರಾತಿಯನ್ನು ಒದಗಿಸಲು ಸಾಧ್ಯವಾಗುತ್ತದೆ ವಿನಂತಿ ರಜೆಯನ್ನು ಒದಗಿಸಲು ಸಾಧ್ಯವಾಗುತ್ತದೆ ರಜೆ ರದ್ದುಗೊಳಿಸಲು ಸಾಧ್ಯವಾಗುತ್ತದೆ ಆದರೆ ನಾವು ಅವುಗಳನ್ನು ರೇಖಾಚಿತ್ರದಲ್ಲಿ ಚಿತ್ರಿಸುವ ಅಗತ್ಯವಿಲ್ಲ ಏಕೆಂದರೆ ಒಂದು ಲೀಡ್ ಉದ್ಯೋಗಿ ಕಾರ್ಯನಿರ್ವಾಹಕನಾಗಿರುವುದರಿಂದ ಕಾರ್ಯನಿರ್ವಾಹಕರಿಂದ ಲೀಡ್ ಉದ್ಯೋಗಿ ಕಾರ್ಯನಿರ್ವಾಹಕ ಸಂಬಂಧ ಹೊಂದಿರುವ ಎಲ್ಲಾ ಯೂಸ್ ಕೇಸ್ಗಳೊಂದಿಗೆ ಸಂಬಂಧ ಹೊಂದುತ್ತದೆ ಆದ್ದರಿಂದ ನಾವು ಏನು ಮಾಡುತ್ತೇವೆ ಲೀಡ್ ಉದ್ಯೋಗಿ ನಿರ್ವಹಿಸಬಹುದಾದ ಯೂಸ್ ಕೇಸ್ಗಳನ್ನು ಸಂಯೋಜಿಸಲು ನಾವು ಇಲ್ಲಿ ಪ್ರಯತ್ನಿಸುತ್ತೇವೆ ಆದರೆ ಹಾಗೆ ರಜೆ ಹಿಂತೆಗೆದುಕೊಳ್ಳಿ ಅಥವಾ ರಜೆ ಅನುಮೋದಿಸಿ ಖಂಡಿತವಾಗಿಯೂ ಕಾರ್ಯನಿರ್ವಾಹಕನು ಈ ಯೂಸ್ ಕೇಸ್ಗಳೊಂದಿಗೆ ಸಂಬಂಧ ಹೊಂದಿಲ್ಲ ಆದ್ದರಿಂದ ನಾವು ರಜೆ ಅನುಮೋದನೆ ಹೊಂದಿದ್ದೇವೆ ಮತ್ತು ರಜೆ ಅನುಮೋದನೆ ಬಗ್ಗೆ ನಾವು ಮೊದಲೇ ಚರ್ಚಿಸಿದ್ದೇವೆ ಒಂದೆರಡು ಎಕ್ಸ್ಟೆನ್ಶನ್ ಪಾಯಿಂಟ್ ಗಳನ್ನು ಹೊಂದಿದೆಆದ್ದರಿಂದ ಇದು ವಿಸ್ತರಿಸುತ್ತದೆ ಮತ್ತು ಅದು ವಿನಿಮಯ ಮಾಡಿಕೊಳ್ಳುವ ಎಸ್ಎಲ್ಎಂಎಲ್ನ ಸಂದರ್ಭದಲ್ಲಿ ವೈದ್ಯಕೀಯ ವರದಿಗಳನ್ನು ಪರಿಶೀಲಿಸಬೇಕು ಮತ್ತು ಪೋಷಕರ ರಜೆ ಸ್ಥಿತಿ ಮತ್ತು ಇದಕ್ಕಾಗಿ ಪೋಷಕರ ಪ್ರಮಾಣಪತ್ರವನ್ನು ಪರಿಶೀಲಿಸಬೇಕು ಆದ್ದರಿಂದ ಇವೆಲ್ಲವನ್ನೂ ಒಟ್ಟುಗೂಡಿಸಲಾಗುತ್ತಿದೆ ಮತ್ತು ನಂತರ ನಾವು ವ್ಯವಸ್ಥಾಪಕರನ್ನು ನೋಡಿದರೆ ವ್ಯವಸ್ಥಾಪಕರು ಸಹ ಪ್ರಮುಖರಾಗಿದ್ದಾರೆ ಎಂದು ನಾವು ಕಂಡುಕೊಳ್ಳುತ್ತೇವೆ ಆದ್ದರಿಂದ ಇದರ ಅರ್ಥವೇನೆಂದರೆ ವ್ಯವಸ್ಥಾಪಕರು ನಿಜವಾಗಿ ಎಲ್ಲವನ್ನು ನಿರ್ವಹಿಸಬಹುದು ರಜೆ ಅನುಮೋದನೆ ರಜೆ ಹಿಂತೆಗೆದುಕೊಳ್ಳುವುದು ಲೀಡ್ ಉದ್ಯೋಗಿ ಏನು ಮಾಡಬಹುದು ಮತ್ತು ರದ್ದತಿ ರಜೆ ಮತ್ತು ಇನ್ನಿತರ ವಿನಂತಿಯ ರಜೆಯೊಂದಿಗೆ ಲೀಡ್ ಉದ್ಯೋಗಿಸಂಬಂಧಿಸಿರುವುದರಿಂದ ವ್ಯವಸ್ಥಾಪಕರಿಗೆ ಸಹ ಸಾಧ್ಯವಾಗುತ್ತದೆ ಆದ್ದರಿಂದ ವ್ಯವಸ್ಥಾಪಕರು ಮೂಲತಃ ಈ ಯೂಸ್ ಕೇಸ್ಗಳೊಂದಿಗೆ ನೇರವಾಗಿ ಸಂಬಂಧ ಹೊಂದಿದ್ದಾರೆ ರೇಖಾಚಿತ್ರವು ಕಾರ್ಯನಿರ್ವಾಹಕನನ್ನು ಎರಡು ಹಂತಗಳಲ್ಲಿ ಸಂಯೋಜಿಸಲಾಗಿದೆ ಎಂದು ತೋರಿಸಲಾಗಿದೆ ಏಕೆಂದರೆ ಲೀಡ್ ಉದ್ಯೋಗಿ ಕಾರ್ಯನಿರ್ವಾಹಕನಾಗಿರುತ್ತಾನೆ ಲೀಡ್ ಉದ್ಯೋಗಿ ವಿನಂತಿಯ ರಜೆಯೊಂದಿಗೆ ಸಂಬಂಧ ಹೊಂದುತ್ತಾನೆ ಮತ್ತು ಮ್ಯಾನೇಜರ್ ಪ್ರಮುಖನಾಗಿರುವುದರಿಂದ ಅವನು ವಿನಂತಿಯ ರಜೆಯೊಂದಿಗೆ ಸಂಬಂಧ ಹೊಂದುತ್ತಾನೆ ಆದರೆ ನಿರ್ದಿಷ್ಟವಾಗಿ ವ್ಯವಸ್ಥಾಪಕವನ್ನು ಬಳಕೆಯ ಸಂಖ್ಯೆಯೊಂದಿಗೆ ಸಹ ಸಂಯೋಜಿಸಬಹುದು ಹೊಂದಾಣಿಕೆ ಡೆಬಿಟ್ ರಜೆ ಕ್ರೆಡಿಟ್ ರಜೆ ನೌಕರರನ್ನು ವಜಾ ಮಾಡುವುದು ಮತ್ತು ಮುಂತಾದ ಪ್ರಕರಣಗಳು ಕಾರ್ಯನಿರ್ವಾಹಕನೊಂದಿಗೆ ಮುನ್ನಡೆಸಲಾಗುವುದಿಲ್ಲ ಆದ್ದರಿಂದ ಇವು ವ್ಯವಸ್ಥಾಪಕರೊಂದಿಗೆ ಯೂಸ್ ಕೇಸ್ಗಳ ವಿಶೇಷ ಸಂಘಗಳಾಗಿವೆ ಸ್ವಾಭಾವಿಕವಾಗಿ ನಿರ್ವಾಹಕರು ರಫ್ತು ಮಾಡಲು ನಿರ್ವಾಹಕರಿಗೆ ಪ್ರತ್ಯೇಕ ಯೂಸ್ ಕೇಸ್ ಇದೆ ಅದಕ್ಕಾಗಿ ಲೀಡ್ ಉದ್ಯೋಗಿಗೆ ಪ್ರತ್ಯೇಕ ಯೂಸ್ ಕೇಸ್ ಇದೆ ಮತ್ತು ಇವೆರಡೂ ರಫ್ತು ಕಾರ್ಯನಿರ್ವಾಹಕ ರಜೆಯ ವಿಶೇಷತೆಗಳಾಗಿವೆ ಏಕೆಂದರೆ ಕಾರ್ಯನಿರ್ವಾಹಕ ಲೀಡ್ ಉದ್ಯೋಗಿ ವರದಿ ಮಾಡುವ ನೌಕರರನ್ನು ನೋಡಿಕೊಳ್ಳುವ ಅಗತ್ಯವಿಲ್ಲ ಅಲ್ಲಿ ಪ್ರಮುಖ ಮತ್ತು ವ್ಯವಸ್ಥಾಪಕ ಪ್ರಕರಣಗಳು ಅದನ್ನು ಮಾಡಬೇಕಾಗುತ್ತದೆ ಆದ್ದರಿಂದ ಈ ರೀತಿಯು ನಾವು ಒಟ್ಟಿಗೆ ಮಾಡುತ್ತಿರುವ ವಿಭಿನ್ನ ತುಣುಕುಗಳನ್ನು ಇರಿಸುತ್ತದೆ ಆದರೆ ನಾನು ಇಲ್ಲಿ ಪ್ರಸ್ತಾಪಿಸಿದ್ದೇನೆ ಎಲ್ಲಾ ವಿವರಗಳಲ್ಲಿನ ಎಲ್ಲಾ ಪ್ರಕರಣಗಳನ್ನು ಈ ರೇಖಾಚಿತ್ರದಲ್ಲಿ ನೀಡಲಾಗಿಲ್ಲ ಎಂಬುದನ್ನು ದಯವಿಟ್ಟು ಗಮನಿಸಿ ಏಕೆಂದರೆ ಅದು ಒಂದು ಸ್ಲೈಡ್ನಲ್ಲಿ ತುಂಬಾ ಅಸ್ತವ್ಯಸ್ತಗೊಂಡಿರಬಹುದು ನಂತರ ನಾವು ಎಲ್ಎಂಎಸ್ ಸಿಸ್ಟಮ್ನಲ್ಲಿ ಇತರ ಯುಎಂಎಲ್ ಡೈಗ್ರಾಮ್ ಗಳಲ್ಲಿ ಯೂಸ್ ಕೇಸ್ನ ಸಂಪೂರ್ಣ ಪರಿಹಾರವನ್ನು ಪ್ರಕಟಿಸಲು ಬಯಸುತ್ತೇವೆ ಆದ್ದರಿಂದ ಆ ಸಮಯದಲ್ಲಿ ನೀವು ಹೆಚ್ಚು ವಿವರವಾದ ವಿನ್ಯಾಸವನ್ನು ನೋಡಲು ಸಾಧ್ಯವಾಗುತ್ತದೆ ನಾನು ಒತ್ತಾಯಿಸುವಾಗ ಅರ್ಥ ನೀವು ಎಲ್ಎಂಎಸ್ ವಿವರಣೆಯನ್ನು ಅನುಸರಿಸುತ್ತೀರಿ ಮತ್ತು ಕೆಲಸ ಮಾಡುತ್ತೀರಿ ಯೂಸ್ ಕೇಸ್ ಡೈಗ್ರಾಮ್ವನ್ನು ಪೂರ್ಣ ಆಳದಲ್ಲಿ ಬಳಸಿ ಆದ್ದರಿಂದ ನೀವು ನಿಜವಾಗಿಯೂ ಪ್ರಶಂಸಿಸಬಹುದು ಮಾಡೆಲಿಂಗ್ ಹೇಗೆ ನಡೆಯುತ್ತಿದೆ ಮತ್ತು ನಾವು ಅಂತಿಮವಾಗಿ ನಂತರ ನಾವು ಪರಿಹಾರವನ್ನು ಪ್ರಕಟಿಸಿದಾಗ ನೀವು ಹೋಲಿಕೆ ಮಾಡಲು ಮತ್ತು ನೀವು ಟ್ರ್ಯಾಕ್ನಲ್ಲಿದ್ದೀರಾ ಅಥವಾ ನೀವು ವಿಭಿನ್ನವಾಗಿದ್ದೀರಾ ಎಂದು ಪರಿಶೀಲಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಈ ಮಾಡ್ಯೂಲ್ನಲ್ಲಿ ನಾವು ಎಲ್ಲಾ ವಿಭಿನ್ನ ವೈಶಿಷ್ಟ್ಯಗಳನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಿದ್ದೇವೆ ಯೂಸ್ ಕೇಸ್ ರೇಖಾಚಿತ್ರಗಳು ಮತ್ತು ಮಾಹಿತಿಯನ್ನು ಸೂಕ್ತವಾಗಿ ಹೊರತೆಗೆಯಲು ಒಂದು ವಿಧಾನವನ್ನು ರೂಪಿಸಲು ಸೂಚಿಸಿದೆ ನಿರ್ದಿಷ್ಟತೆಯಿಂದ ಮತ್ತು ರಜೆ ನಿರ್ವಹಣಾ ವ್ಯವಸ್ಥೆಯ ರೇಖಾಚಿತ್ರಗಳನ್ನು ಜನಪ್ರಿಯಗೊಳಿಸಿ ಅದನ್ನು ನಿಮ್ಮ ಅಭ್ಯಾಸಕ್ಕಾಗಿ ಬಳಸಬೇಕು ಮತ್ತು ನಾವು ನಿಯೋಜನೆ ನಿರ್ವಹಣಾ ವ್ಯವಸ್ಥೆಯನ್ನು ಸಹ ಪ್ರಕಟಿಸಿದ್ದೇವೆ ಅದರ ಮೇಲೆ ನಿಯೋಜನೆಗಳನ್ನು ಸಹ ನೀಡಲಾಗಿದೆ ಆದ್ದರಿಂದ ನೀವು ಅದನ್ನು ಸಹ ಬಳಸಬಹುದು ಮತ್ತು ಯುಎಂಎಲ್ ಡೈಗ್ರಾಮ್ ಗಳಲ್ಲಿ ಅಭ್ಯಾಸವನ್ನು ಪ್ರಾರಂಭಿಸಬಹುದು